ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು 8ನೇ ವಾರ ಮಾಡ್ಯೂಲ್ 3 ಉಪನ್ಯಾಸ ಸಂಖ್ಯೆ 45 ಹಿಂದಿನ ಮಾಡ್ಯೂಲ್ನಲ್ಲಿರುವಂತೆ ನಾನು ಪ್ರಸ್ತುತಿ ಕೌಶಲ್ಯಗಳ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸುತ್ತೇನೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾನು ವಿಶೇಷವಾಗಿ ದೇಹ ಭಾಷೆಯ ಪಾತ್ರದ ಮೇಲೆ ಗಮನ ಹರಿಸುತ್ತೇನೆ ಈಗ ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನು ತ್ವರಿತವಾಗಿ ಪರಿಶೀಲಿಸೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ವೃತ್ತಿಪರ ಮೌಖಿಕ ನಿರೂಪಕ ಅಥವಾ ಸಾರ್ವಜನಿಕ ಭಾಷಣಕಾರನಾಗುವ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ನೀಡಿದ್ದೇನೆ ವೃತ್ತಿಪರರಾಗಲು ನೀವು ಕೆಲವು ಪ್ರಮುಖ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ನಾನು ಹೇಳಿದೆ ಅವು ಯಾವುವು ನೀವು ಸಮಯಕ್ಕಿಂತ ಮೊದಲು ಸ್ಥಳಕ್ಕೆ ಹೋಗುವ ಸ್ಥಳವನ್ನು ವೀಕ್ಷಿಸಿ ಅನುಭವಿಸಿ ಸ್ಥಳದ ಪರಿಚಯ ಮಾಡಿಕೊಳ್ಳಿ ವೀಕ್ಷಕರನ್ನು ಸ್ವಾಗತಿಸಿ ಪ್ರೇಕ್ಷಕರನ್ನು ಗುರುತಿಸಿ ಅವರನ್ನು ಸ್ವಾಗತಿಸಿ ಅವರೊಂದಿಗೆ ಮಾತನಾಡಿ ನೀವು ಮಾತನಾಡುವ ಮೊದಲೇ ಒಂದು ರೀತಿಯ ಉತ್ಸಾಹವನ್ನು ಅನುಭವಿಸುತ್ತೀರಿ ನಿಮ್ಮ ವಿಷಯವನ್ನು ಕರಗತ ಮಾಡಿಕೊಳ್ಳಿ ಅತ್ಯಂತ ಪರಿಣಾಮಕಾರಿ ಪ್ರಸ್ತುತಿಯನ್ನು ನೀಡಲು ಯಾವುದೇ ಶಾರ್ಟ್ಕಟ್ ಇಲ್ಲ ನೀವು ಭಾಷಣದಲ್ಲಿ ಸಮಗ್ರವಾಗಿರದಿದ್ದರೆ ನೀವು ತಯಾರಿಗಾಗಿ ಸಮಯ ತೆಗೆದುಕೊಳ್ಳದಿದ್ದರೆ ಹೋಗಿ ಭಾಷಣ ಮಾಡಬೇಡಿ ನಿಮ್ಮ ವಿಷಯವನ್ನು ಕರಗತ ಮಾಡಿಕೊಳ್ಳಿ ಕರಗತ ಮಾಡಿಕೊಳ್ಳದೆ ಭಾಷಣಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಎಲ್ಲಾ ಉಸಿರಾಟದ ವ್ಯಾಯಾಮಗಳು ತಂತ್ರಗಳನ್ನು ಬಳಸಿ ನೀವೇ ಮಾತನಾಡುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ಅತ್ಯಂತ ಜನಪ್ರಿಯ ಭಾಷಣವನ್ನು ನೀಡುವುದನ್ನು ನೀವೇ ಕಲ್ಪಿಸಿಕೊಳ್ಳಿ ಮತ್ತು ನಂತರ ಪ್ರೇಕ್ಷಕರಿಂದ ಚಪ್ಪಾಳೆಗಳನ್ನು ಪಡೆಯಿರಿ ಜನರು ಗೆಲ್ಲುವ ನಾಯಕನನ್ನು ಬಯಸುತ್ತಾರೆ ಎಂಬುದನ್ನು ಅರಿತುಕೊಳ್ಳಿ ಮೂಲೆಯಲ್ಲಿರುವ ಯಾರಾದರೂ ನಿಮಗೆ ಅತ್ಯಂತ ಕಷ್ಟಕರವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಗಾಬರಿಯಾಗಬೇಡಿ ಸಿದ್ಧರಾಗಿರಿ ಗುಂಪಿನಿಂದ ಯಾರಾದರೂ ನಿಮಗೆ ಬೆಂಬಲವಾಗಿ ಉತ್ತರ ನೀಡುತ್ತಾರೆ ಎಂದು ನಿರೀಕ್ಷಿಸಬೇಡಿ ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ ಮತ್ತು ನೀವು ಪ್ರಸ್ತುತಿಯನ್ನು ನೀಡುವಾಗ ಯಾವಾಗಲೂ ಪ್ರಶ್ನೆ ಉತ್ತರ ಅಧಿವೇಶನದ ಕೊನೆಯಲ್ಲಿ ಪ್ರೇಕ್ಷಕರಿಗೆ ಏನನ್ನಾದರೂ ಇಟ್ಟುಕೊಳ್ಳಿ ಮತ್ತು ನಂತರ ನೀವು ಮೊದಲು ಒಳಗೊಳ್ಳದ ಅಂಶಗಳನ್ನು ಬಳಸಿ ಮತ್ತು ಪ್ರಶ್ನೆ ಉತ್ತರ ಅಧಿವೇಶನದಲ್ಲಿ ಮತ್ತೆ ಪ್ರೇಕ್ಷಕರನ್ನು ಆಕರ್ಷಿಸಿ ಆದರೆ ಭಯಭೀತರಾಗಬೇಡಿ ಮತ್ತು ಜನರು ನಿಮ್ಮನ್ನು ಗೆಲ್ಲುವ ನಾಯಕರಾಗಬೇಕೆಂದು ಬಯಸುತ್ತಾರೆ ಪ್ರೇಕ್ಷಕರಲ್ಲಿ ಯಾರಾದರೂ ನಿಮ್ಮನ್ನು ಟೀಕಿಸುವುದಿಲ್ಲ ಅಥವಾ ನಿಮ್ಮ ಬಗ್ಗೆ ತಪ್ಪು ಹುಡುಕಲು ಪ್ರಯತ್ನಿಸುವುದಿಲ್ಲ ಕ್ಷಮೆಯಾಚಿಸುವುದನ್ನು ತಪ್ಪಿಸಿ ಆರಂಭದಲ್ಲಿ ಕೊನೆಯಲ್ಲಿ ತಯಾರಿ ಮಾಡದಿದ್ದಕ್ಕಾಗಿ ಕೆಟ್ಟ ಭಾವನೆಗಾಗಿ ನಿಮ್ಮ ಪಿ ಪಿ ಟಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಯಾವುದೇ ಕಾರಣಕ್ಕೂ ಕ್ಷಮೆಯಾಚಿಸಬೇಡಿ ಕ್ಷಮಿಸಿ ಎಂದು ಹೇಳಬೇಡಿ ಮತ್ತು ಕನಿಷ್ಠ ಅದರೊಂದಿಗೆ ಪ್ರಾರಂಭಿಸಬೇಡಿ ನಿಮ್ಮ ಸಂದೇಶದ ಮೇಲೆ ಕೇಂದ್ರೀಕರಿಸಿ ಮಾಧ್ಯಮವಲ್ಲ ನಿಮ್ಮ ವಿಷಯವು ಉತ್ತಮವಾಗಿದ್ದರೆ ಮತ್ತು ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ ನೀವು ವಿಷಯವನ್ನು ಎಷ್ಟು ಚೆನ್ನಾಗಿ ತಲುಪಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿ ನೀವು ಕೆಲವು ಪದಗಳನ್ನು ಬಳಸುತ್ತಿರುವ ರೀತಿಯಲ್ಲಿ ಅಲ್ಲ ವ್ಯಾಕರಣದ ದೃಷ್ಟಿಯಿಂದ ಸರಿಯಾಗಿ ಹೇಳುತ್ತಿದ್ದೀರೋ ಇಲ್ಲವೋ ಅದು ನಿಮ್ಮ ಪ್ರಸ್ತುತಿಗೆ ಹಾನಿಯನ್ನುಂಟು ಮಾಡುತ್ತದೆ ಎಂಬ ಅಂಶದ ಮೇಲೆ ಗಮನ ಕೇಂದ್ರೀಕರಿಸಬೇಡಿ ಪ್ರೇಕ್ಷಕರು ಸಾರ್ವಜನಿಕ ಭಾಷಣದಲ್ಲಿ ತಲೆಕೆಡಿಸಿಕೊಳ್ಳುವುದಿಲ್ಲ ವಿಶೇಷವಾಗಿ ನೀವು ಭಾಷಣ ಮಾಧ್ಯಮವನ್ನು ಬಳಸುವಾಗ ಅವರು ವ್ಯಾಕರಣದ ತಪ್ಪುಗಳು ಮತ್ತು ಕಾಗುಣಿತದ ತಪ್ಪುಗಳ ಬಗ್ಗೆ ಅಷ್ಟು ನಿರ್ದಿಷ್ಟವಾಗಿರುವುದಿಲ್ಲ ಅಥವಾ ನೀವು ಮಾಡುವ ಸಾಧ್ಯತೆಯಿರುವ ಸಣ್ಣ ಉಚ್ಚಾರಣಾ ದೋಷಗಳ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ ಅವರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಬರವಣಿಗೆಯಲ್ಲಿ ಕಾಗುಣಿತದ ತಪ್ಪುಗಳು ಮತ್ತು ಇತರ ವ್ಯಾಕರಣ ದೋಷಗಳು ತುಂಬಾ ಸ್ಪಷ್ಟವಾಗಿರುತ್ತವೆ ಆದರೆ ಭಾಷಣದಲ್ಲಿ ಜನರು ನೀವು ಏನು ಹೇಳಲಿದ್ದೀರಿ ಸಂದೇಶ ಏನು ಈ ಭಾಷಣದಲ್ಲಿ ನನ್ನ ಬಳಿ ಏನಿದೆ ಎಂಬುದರ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾರೆ ಅದನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಪ್ರಯತ್ನಿಸುವಾಗ ನೀವು ಆರಂಭದಲ್ಲಿ ಹೆದರಿಕೆಯನ್ನು ಹೊಂದಿದ್ದರೂ ಸಹ ನಿಮ್ಮಲ್ಲಿರುವ ಅಡ್ರಿನಾಲಿನ್ ಅನ್ನು ಹೊರಹಾಕಲು ಸ್ವಲ್ಪ ಪ್ರಮಾಣದ ಹೆದರಿಕೆ ಅಗತ್ಯವಾಗಿರುತ್ತದೆ ಆದ್ದರಿಂದ ಅದನ್ನು ಬಳಸಿ ಮತ್ತು ಕೊನೆಯಲ್ಲಿ ನಾನು ಹೇಳಿದ್ದೇನೆಂದರೆ ಅನುಭವವನ್ನು ಪಡೆಯಿರಿ ಆರಂಭದಲ್ಲಿ ಸಣ್ಣ ಭಾಷಣಗಳನ್ನು ನೀಡಲು ಸ್ವಯಂಪ್ರೇರಿತರಾಗಿ ಮುಂದೆ ಹೋಗಿ ದೀರ್ಘವಾದವುಗಳನ್ನು ನೀಡಿ ನಂತರ ಉಪಯುಕ್ತ ಭಾಷಣ ಪರಿಣಾಮಕಾರಿ ಭಾಷಣ ನೀಡುವ ಖ್ಯಾತಿಯನ್ನು ಗಳಿಸಿ ಮತ್ತು ಒಂದು ಭಾಷಣದಿಂದ ಇನ್ನೊಂದಕ್ಕೆ ಅನುಭವವನ್ನು ಗಳಿಸಿ ಜನಪ್ರಿಯವಾಗಿರಿ ನೀವು ಕಲ್ಪಿಸಿಕೊಂಡದ್ದನ್ನು ವಾಸ್ತವವನ್ನಾಗಿ ಮಾಡಿಕೊಳ್ಳಿ ನೀವು ಒಬ್ಬ ಭಾಷಣಕಾರರಾಗುತ್ತೀರಿ ಅವರು ಎದ್ದುನಿಂತು ಮೆಚ್ಚುಗೆ ಪಡೆಯುತ್ತಾರೆ ಈಗ ಸಾರ್ವಜನಿಕ ಭಾಷಣದ ಮುಖ್ಯ ಉದ್ದೇಶಗಳು ನಾಲ್ಕು ಮುಖ್ಯ ಉದ್ದೇಶಗಳಿವೆ ಅವು ಮನರಂಜನೆ ನೀಡುವುದು ಪ್ರೇಕ್ಷಕರು ನಿಮ್ಮ ಭಾಷಣವನ್ನು ಆನಂದಿಸುವಂತೆ ಮಾಡುವುದು ಅವರು ಏನನ್ನಾದರೂ ಕಲಿಯುತ್ತಾರೆ ಎಂದು ಶಿಕ್ಷಣ ನೀಡುವುದು ಅವರು ಯೋಚಿಸುವ ಅಥವಾ ಏನನ್ನಾದರೂ ಮಾಡುವ ವಿಷಯದಲ್ಲಿ ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ ಎಂದು ಪ್ರಚೋದಿಸುವುದು ಮತ್ತು ನಂತರ ಪ್ರಭಾವ ಬೀರುವುದು ಅವರ ಆಲೋಚನೆಗಳನ್ನು ಅವರ ನಡವಳಿಕೆಯನ್ನು ಪ್ರಭಾವಿಸುವುದು ಮತ್ತು ನಂತರ ಅವರನ್ನು ನಿಮ್ಮ ಪರವಾಗಿ ಏನನ್ನಾದರೂ ಮಾಡುವಂತೆ ಮಾಡುವುದು ಆದ್ದರಿಂದ ಆರಂಭದಲ್ಲಿ ಯಾರಾದರೂ ನಿಮ್ಮ ಪ್ರಸ್ತಾಪದಿಂದ ಪ್ರಭಾವಿತರಾಗುವುದಿಲ್ಲ ಆದರೆ ನಂತರ ನೀವು ನಿಮ್ಮ ಯೋಜನೆಗೆ ನಿರ್ದಿಷ್ಟ ಮೊತ್ತವನ್ನು ನೀಡುವಂತೆ ಆ ವ್ಯಕ್ತಿಯನ್ನು ಮನವೊಲಿಸುತ್ತೀರಿ ಆದ್ದರಿಂದ ಪ್ರಭಾವವು ನಿಮ್ಮ ಪರವಾಗಿ ಏನನ್ನಾದರೂ ಪಡೆಯುವ ಅಥವಾ ಯೋಚಿಸಲು ಮತ್ತು ನಂತರ ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಲು ಅವರ ಮೇಲೆ ಪ್ರಭಾವ ಬೀರುವ ರೂಪದಲ್ಲಿರಬಹುದು ನಿಮ್ಮ ಭಾಷಣವನ್ನು ನೀವು ಹೇಗೆ ನೀಡಬಹುದು ಎಂಬುದರ ಬಗ್ಗೆ ಹೇಳುವ ಮೂಲಕ ನಾನು ಮುಕ್ತಾಯಗೊಳಿಸಿದೆ ನೀವು ಬಲವಾಗಿ ಪ್ರಾರಂಭಿಸಿ ಕೆಲವು ಉಪಾಖ್ಯಾನಗಳೊಂದಿಗೆ ಕೆಲವು ಆಸಕ್ತಿದಾಯಕ ಉಲ್ಲೇಖಗಳೊಂದಿಗೆ ಪ್ರಾರಂಭಿಸಬಹುದು ಮತ್ತು ಕೇವಲ ಮೂರು ಅಥವಾ ನಾಲ್ಕು ಪ್ರಮುಖ ಅಂಶಗಳನ್ನು ಹೊಂದಿರಬಹುದು ಮತ್ತು ನಂತರ ಅವುಗಳನ್ನು ಹೇಗೆ ವಿವರಿಸಬೇಕೆಂದು ಕಲಿಯಬಹುದು ಮತ್ತು ಮೊದಲ ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದು ಎಂದು ನಾನು ಹೇಳಿದೆ ನೀವು ಹೇಳುವಾಗ ಮತ್ತು ಕೊನೆಯಲ್ಲಿ ವಿವರಿಸುವಾಗ ಸಾಂದರ್ಭಿಕವಾಗಿ ನೀವು ಏನು ಹೇಳುತ್ತಿದ್ದೀರೋ ಅದನ್ನು ಸಂಕ್ಷಿಪ್ತಗೊಳಿಸಲು ಪ್ರಯತ್ನಿಸಿ ಮತ್ತು ಕೊನೆಯ ತೀರ್ಮಾನವು ವಾಸ್ತವವಾಗಿ ಸಾರಾಂಶವಾಗಿದೆ ಮತ್ತು ನಂತರ ನೀವು ಅವುಗಳನ್ನು ಪ್ರಬಲವಾದ ಪರಿಣಾಮಕಾರಿ ಉದ್ಧರಣದೊಂದಿಗೆ ಬಿಡಬಹುದು ಇದರಿಂದ ಅವರು ಅದರ ಬಗ್ಗೆ ಮತ್ತಷ್ಟು ಯೋಚಿಸಬಹುದು ಅದರ ಕೊನೆಯಲ್ಲಿ ನೀವು ಭಾಷಣವನ್ನು ಏಕೆ ನೀಡಿದ್ದೀರಿ ಎಂದು ಅವರಿಗೆ ತಿಳಿಸಿ ಅದನ್ನು ಅವರಿಗೆ ಪ್ರಸ್ತುತಗೊಳಿಸಿ ಮತ್ತು ಸಕಾರಾತ್ಮಕ ಟಿಪ್ಪಣಿಯೊಂದಿಗೆ ಅದನ್ನು ಕೊನೆಗೊಳಿಸಿ ಈಗ ಅದು ವೃತ್ತಿಪರರಾಗುವ ಬಗ್ಗೆ ಆದರೆ ಈ ಮಾಡ್ಯೂಲ್ನಲ್ಲಿ ನಿಮ್ಮನ್ನು ವೃತ್ತಿಪರ ಸಾರ್ವಜನಿಕ ಭಾಷಣಕಾರರನ್ನಾಗಿ ಮಾಡುವಲ್ಲಿ ದೇಹ ಭಾಷೆಯ ಪಾತ್ರವನ್ನು ನಾವು ಅರ್ಥಮಾಡಿಕೊಳ್ಳೋಣ ಏಕೆಂದರೆ ದೇಹ ಭಾಷೆಯ ಪಾತ್ರವು ಬಹಳ ಮಹತ್ವದ್ದಾಗಿದೆ ನಿಮ್ಮನ್ನು ಅತ್ಯಂತ ಜನಪ್ರಿಯ ಸಾರ್ವಜನಿಕ ಭಾಷಣಕಾರರನ್ನಾಗಿ ಮಾಡುವಲ್ಲಿ ಬಹಳ ನಿರ್ಣಾಯಕವಾಗಿದೆ ವಾಸ್ತವವಾಗಿ ಕೆಲವು ಜನರು ಯಾವುದೇ ಬಲವಾದ ಪದಾರ್ಥವಿಲ್ಲದೆ ಬರುವುದನ್ನು ನೀವು ನೋಡಿರಬಹುದು ಅಂದರೆ ಜ್ಞಾನದ ಭಾಗವು ತುಂಬಾ ಕಡಿಮೆಯಾಗಿದೆ ಆದರೆ ದೇಹಭಾಷೆಯು ಎಷ್ಟು ಶಕ್ತಿಯುತವಾಗಿದೆ ಎಷ್ಟು ಆಸಕ್ತಿದಾಯಕವಾಗಿದೆ ಎಷ್ಟು ಪ್ರಭಾವಶಾಲಿಯಾಗಿದೆ ಎಂದರೆ ನೀವು ಕಾಗುಣಿತಕ್ಕೆ ಒಳಗಾಗುತ್ತೀರಿ ಮತ್ತು ನಂತರ ಅವರು ಏನು ಹೇಳುತ್ತಿದ್ದಾರೆ ಎಂಬುದರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ಅವರ ದೇಹಭಾಷೆಯಿಂದ ನೀವು ದೂರ ಹೋಗುತ್ತೀರಿ ಆದ್ದರಿಂದ ದೇಹಭಾಷೆಯೂ ಸಹ ಕಡಿಮೆ ವಿಷಯದೊಂದಿಗೆ ಜನರ ಮೇಲೆ ಪ್ರಭಾವ ಬೀರುವ ಮಟ್ಟಕ್ಕೆ ಹೋಗಬಹುದು ಆದರೆ ವೃತ್ತಿಪರರಾಗಲು ನೀವು ಅದನ್ನು ಮಾಡಬೇಕು ಎಂದು ನಾನು ಹೇಳುತ್ತಿಲ್ಲ ನೀವು ನಿಮ್ಮ ದೇಹಭಾಷೆಯನ್ನು ಅಭಿವೃದ್ಧಿಪಡಿಸುತ್ತೀರಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ಜ್ಞಾನದಿಂದ ಹೊರಬರುವ ಸಾಕಷ್ಟು ವಿಷಯಗಳೊಂದಿಗೆ ಹೋಗಿ ಈಗ ದೇಹಭಾಷೆಯ ವಿಷಯದಲ್ಲಿ ಮತ್ತು ಅದನ್ನು ಸಾರ್ವಜನಿಕ ಭಾಷಣದಲ್ಲಿ ಬಳಸುವಾಗ ಆರಂಭದಲ್ಲಿ ನೀವೇ ಕನ್ನಡಿಯಲ್ಲಿ ನಿಮ್ಮನ್ನು ಸ್ಥಿರಗೊಳಿಸಿ ಇಂದು ನೀವು ವೀಡಿಯೊ ರೆಕಾರ್ಡಿಂಗ್ನ ವಿಷಯದಲ್ಲಿ ಕನ್ನಡಿಯನ್ನು ಬದಲಾಯಿಸಬಹುದು ಮತ್ತು ನಂತರ ನೀವು ಅದನ್ನು ಮತ್ತೆ ಮತ್ತೆ ನೋಡಬಹುದು ಆದರೆ ಇನ್ನೂ ಉತ್ತಮ ವಿಷಯವೆಂದರೆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ಅಧ್ಯಯನ ಮಾಡಿಕೊಳ್ಳುವುದು ಕನ್ನಡಿಯ ಮುಂದೆ ಮಾತನಾಡುವುದು ಮತ್ತು ಅದು ನಿಮ್ಮನ್ನು ಆಕರ್ಷಿಸುತ್ತಿದೆಯೇ ಎಂದು ನೋಡುವುದು ನಿಮ್ಮ ಸ್ವಂತ ಮಾತಿನಿಂದ ನೀವು ಪ್ರಭಾವಿತರಾಗಲು ಸಾಧ್ಯವಾಗದಿದ್ದರೆ ಬೇರೆಯವರನ್ನು ಮೆಚ್ಚಿಸಲು ಸಾಧ್ಯವಾಗದಿದ್ದರೆ ದೇಹಭಾಷೆಯು ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಯಾವುದೇ ಗೆಸ್ಚರ್ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ ನಕಾರಾತ್ಮಕವಾಗಿದ್ದರೆ ಮತ್ತು ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ಪ್ರತಿಬಿಂಬಿಸದಿದ್ದರೆ ಅದನ್ನು ತೆಗೆದುಹಾಕಿ ಸಂದರ್ಭಕ್ಕೆ ಸೂಕ್ತವಾದ ಉಡುಪನ್ನು ಧರಿಸಿ ಇಲ್ಲಿ ಕೂಡ ಸೂಕ್ತವಾದ ಸಂದರ್ಶನದ ಗುಂಪು ಚರ್ಚೆಗಳ ವಿಷಯದಲ್ಲಿ ನಾನು ಸಾಕಷ್ಟು ಸಮಯವನ್ನು ಡ್ರೆಸ್ ಕೋಡ್ಗಳಲ್ಲಿ ಕಳೆದಿದ್ದೇನೆ ಉದಾಹರಣೆಗೆ ನೀವು ಔಪಚಾರಿಕ ಅಂತ್ಯಕ್ರಿಯೆಯಲ್ಲಿ ಭಾಷಣ ಮಾಡಬೇಕಾದರೆ ವಿಶೇಷವಾಗಿ ವಿದೇಶಗಳಲ್ಲಿ ಅವರು ಸಾಮಾನ್ಯವಾಗಿ ಕಪ್ಪು ಬಟ್ಟೆ ಧರಿಸುತ್ತಾರೆ ಭಾರತೀಯ ಸನ್ನಿವೇಶದಲ್ಲಿ ಅವರು ಸಾಮಾನ್ಯವಾಗಿ ಬಣ್ಣದ ಸಂಕೇತವನ್ನು ಹೊರತುಪಡಿಸಿ ಬಿಳಿ ಬಣ್ಣವನ್ನು ಬಯಸುತ್ತಾರೆ ಆದ್ದರಿಂದ ಮದುವೆಯಲ್ಲಿ ನೀವು ಭಾಷಣ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ತುಂಬಾ ಔಪಚಾರಿಕ ಸೂಟ್ನಲ್ಲಿದ್ದೀರಿ ಎಂದು ಅವರು ನಿರೀಕ್ಷಿಸುತ್ತಾರೆ ಆದರೆ ಇದು ಅನೌಪಚಾರಿಕ ಭಾಷಣವಾಗಿದೆ ನೀವು ಚಿಕ್ಕ ಮಕ್ಕಳಿಗಾಗಿ ಭಾಷಣ ಮಾಡಬೇಕೆಂದು ಕೇವಲ ಪೆಪ್ ಟಾಕ್ ನೀಡಲು ಅವರು ಬಯಸುತ್ತಾರೆ ಆದ್ದರಿಂದ ನೀವು ಟಿ ಶರ್ಟ್ ಮತ್ತು ಜೀನ್ಸ್ ಕೂಡ ಧರಿಸಬಹುದು ಔಪಚಾರಿಕ ಅನೌಪಚಾರಿಕ ಸಂದರ್ಭದ ಉಡುಪನ್ನು ಸೂಕ್ತವಾಗಿ ಅವಲಂಬಿಸಿರುತ್ತದೆ ಆದರೆ ಎಲ್ಲಾ ಸಮಯದಲ್ಲೂ ಉಡುಗೆ ಗಮನವನ್ನು ಬೇರೆಡೆಗೆ ಸೆಳೆಯುವ ಅಂಶವಾಗಿರಬಾರದು ಅದು ವಿಲೀನಗೊಳ್ಳಬೇಕು ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿಹೊಂದಬೇಕು ಮತ್ತು ಮಾತನಾಡುವಾಗ ನಿಮ್ಮ ಮುಖದ ಸ್ನಾಯುಗಳನ್ನು ಸಡಿಲಗೊಳಿಸಿ ಅವುಗಳನ್ನು ಮುಕ್ತಗೊಳಿಸಿ ಮತ್ತು ಸೂಕ್ತವಾದಾಗ ನಗಲು ಪ್ರಯತ್ನಿಸಿ ಪ್ರತಿ ಮುಖ್ಯ ಬಿಂದುವಿನ ನಂತರ ವಿರಾಮಗೊಳಿಸಿ ನೀವು ಒಂದು ಆಲೋಚನೆಯನ್ನು ನೀಡಿದಾಗ ನೀವು ವಿರಾಮವನ್ನು ನೀಡುತ್ತೀರಿ ಆದ್ದರಿಂದ ಅವರು ಅದರ ಬಗ್ಗೆ ಯೋಚಿಸಲು ಅವಕಾಶ ಮಾಡಿಕೊಡಿ ಆರಂಭದಲ್ಲಿ ಸಂಪರ್ಕಿಸಬಹುದಾದ ಯಾರೊಂದಿಗಾದರೂ ಕಣ್ಣಿನ ಸಂಪರ್ಕವು ಅಗತ್ಯವಾಗಿರುತ್ತದೆ ಏಕೆಂದರೆ ನೀವು ಹೊಸದನ್ನು ಪ್ರಾರಂಭಿಸುತ್ತಿದ್ದರೆ ಪ್ರೇಕ್ಷಕರನ್ನು ನೋಡುವುದಕ್ಕೂ ಸಹ ನೀವು ಸ್ವಲ್ಪ ಹೆದರಿಕೆಯಿಂದಿರಬಹುದು ಆದರೆ ಪ್ರೇಕ್ಷಕರಲ್ಲಿ ಕೆಲವರು ಇದ್ದಾರೆ ನಿಮ್ಮ ಸ್ನೇಹಿತರು ನಿಮ್ಮ ಶಿಕ್ಷಕರು ನಿಮ್ಮ ಪೋಷಕರು ನಿಮ್ಮ ಸಂಬಂಧಿಕರು ಯಾರಾದರೂ ಅಲ್ಲಿ ಕುಳಿತಿದ್ದಾರೆ ನಿಮ್ಮ ಸಹೋದ್ಯೋಗಿ ಅವರು ನಿಮ್ಮ ಹಿತೈಷಿ ಮತ್ತು ಸಂಪರ್ಕಿಸಬಹುದಾದ ನೀವು ಏನು ಹೇಳುತ್ತಿದ್ದೀರೋ ಅದಕ್ಕೆ ಸದಾ ತಲೆದೂಗುವ ಆ ವ್ಯಕ್ತಿಯನ್ನು ನೋಡಿ ಆರಂಭದಲ್ಲಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಪ್ರೇಕ್ಷಕರನ್ನು ನೋಡಿ ಸಂಪರ್ಕಿಸಬಹುದಾದ ಯಾರೊಂದಿಗಾದರೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಇದು ಆರಂಭಿಕ ಹಂತವಾಗಿದೆ ತದನಂತರ ನಾನು ಕಣ್ಣಿನ ಸಂಪರ್ಕದ ಬಗ್ಗೆ ಮಾತನಾಡುವಾಗ ಅಡಗಿಕೊಳ್ಳುವುದನ್ನು ತಪ್ಪಿಸಿ ಅಡಗಿಕೊಳ್ಳುವುದನ್ನು ತಪ್ಪಿಸುವುದು ಎಂದರೇನು ಕೆಲವೊಮ್ಮೆ ವೇದಿಕೆಗಳು ತುಂಬಾ ದೊಡ್ಡದಾಗಿರುತ್ತವೆ ಆದ್ದರಿಂದ ಜನರು ಏನು ಮಾಡುತ್ತಾರೆ ಎಂದರೆ ಅವರು ಅವರನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ನಂತರ ಅವರು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಅವರು ಪ್ರೇಕ್ಷಕರನ್ನು ನೋಡಲು ಬಯಸುವುದಿಲ್ಲ ತದನಂತರ ಅವರು ಬೆವರು ಸುರಿಸುತ್ತಾ ಬಹಳ ನರ್ವಸ್ ಆಗುತ್ತಾರೆ ನರ್ವಸ್ ಆಗಿ ಕಾಣುವುದನ್ನು ತಪ್ಪಿಸಿ ಶಾಂತವಾಗಿ ಕಾಣಲು ಪ್ರಯತ್ನಿಸಿ ಧೈರ್ಯ ಎಂದರೆ ವಾಸ್ತವವಾಗಿ ಯಾವುದೇ ಭಯದ ಅನುಪಸ್ಥಿತಿ ಎಂದರ್ಥವಲ್ಲ ಇದು ನೀವು ಭಯವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಮಾತ್ರ ತೋರಿಸುತ್ತದೆ ಮತ್ತು ಅದನ್ನು ನಿಮ್ಮ ಮುಖದ ಮೇಲೆ ಹೆಚ್ಚು ತೋರಿಸುವುದಿಲ್ಲ ಮತ್ತು ಕಣ್ಣುಗಳನ್ನು ನೋಡಿ ಸಾಮಾನ್ಯವಾಗಿ ಬೆಂಬಲ ನೀಡುವ ಜನರು ಅವರ ಕಣ್ಣುಗಳನ್ನು ನೋಡುತ್ತಾರೆ ಆದರೆ ನಿಮ್ಮ ಎದುರಾಳಿಯ ಶತ್ರುಗಳೆಂದು ತೋರುವ ಜನರ ಕಣ್ಣುಗಳನ್ನು ನೋಡುವುದು ನಿಮಗೆ ಅಹಿತಕರವಾಗಿದ್ದರೆ ಅವರ ಹಣೆಯ ಮೇಲೆ ನೋಡಲು ಪ್ರಯತ್ನಿಸಿ ಕೆಲವರು ಸ್ವಲ್ಪ ಕೆಳಕ್ಕೆ ಹೋಗಿ ಮೂಗನ್ನು ನೋಡಲು ಪ್ರಯತ್ನಿಸುತ್ತಾರೆ ಆದರೆ ಹಣೆಯ ಮೇಲೆ ಯಾವಾಗಲೂ ಸುರಕ್ಷಿತವಾಗಿರುತ್ತದೆ ಏಕೆಂದರೆ ನೀವು ನಿಜವಾಗಿಯೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಭಾವನೆ ಬರುತ್ತದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾ ಜನರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಆದ್ದರಿಂದ ನೀವು ಎಲ್ಲರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ನಿಜವಾಗಿಯೂ ಹೆದರುತ್ತಿದ್ದರೆ ತ್ರಿಕೋನ ವಿಧಾನವನ್ನು ಅನುಸರಿಸಿ ಎಂದು ಅವರು ಕೆಲವೊಮ್ಮೆ ಹೇಳುವ ತಂತ್ರಗಳಿವೆ ಅಂದರೆ ನೀವು ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತೀರಿ ಆದ್ದರಿಂದ ಒಂದು ಮೂಲೆಯಲ್ಲಿ ಆ ಬದಿಯಲ್ಲಿ ಇನ್ನೊಂದು ಈ ಮೂಲೆಯಲ್ಲಿ ಆದರೆ ನೀವು ಬದಲಾಗುತ್ತಿರುವಾಗ ಮತ್ತು ನಿಮ್ಮ ಕಣ್ಣಿನ ಸಂಪರ್ಕವನ್ನು ಮಾಡ್ಯುಲೇಟ್ ಮಾಡುತ್ತಿರುವಾಗ ನೀವು ಎಲ್ಲವನ್ನೂ ನೋಡುತ್ತಿದ್ದೀರಿ ಎಂಬ ಭಾವನೆ ಜನರಿಗೆ ಬರುತ್ತದೆ ಕೆಲವರು ಈ ಮೂಲೆಯಲ್ಲಿ ಒಂದು ಈ ಮೂಲೆಯಲ್ಲಿ ಒಂದು ಇನ್ನೊಂದರಲ್ಲಿ ಒಂದು ಮತ್ತು ಈ ತುದಿಯಲ್ಲಿ ಒಂದು ಮತ್ತು ಕೆಲವೊಮ್ಮೆ ಮಧ್ಯದಲ್ಲಿ ಯಾರಾದರೂ ಇರುವ ಚೌಕಾಕಾರದ ವಿಧಾನವನ್ನು ಸೂಚಿಸುತ್ತಾರೆ ಆದ್ದರಿಂದ ನೀವು ಅವರೆಲ್ಲರನ್ನೂ ನೋಡುತ್ತಿದ್ದೀರಿ ಎಂಬ ಭಾವನೆಯನ್ನು ಅದು ನೀಡುತ್ತದೆ ಆದರೆ ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಮತ್ತು ಇಲ್ಲಿ ನೀವು ಸಾಕಷ್ಟು ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ಕೆಲವೊಮ್ಮೆ ಜನರು ನಿಮ್ಮನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ನೀವು ಆತಂಕಕ್ಕೊಳಗಾಗಬಹುದು ಆದರೆ ನಂತರ ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಹೆಚ್ಚು ಆರಾಮದಾಯಕವಾದ ಯಾರನ್ನಾದರೂ ನೋಡುತ್ತೀರಿ ಆದ್ದರಿಂದ ನಿಮ್ಮ ಕಣ್ಣಿನ ಸಂಪರ್ಕವನ್ನು ತಿರುಗಿಸಿ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಎದುರಿಸಿ ಇದರಿಂದ ನಿಮಗೆ ಆತ್ಮವಿಶ್ವಾಸ ಕೊಡುತ್ತದೆ ದೇಹಭಾಷೆಗೆ ಸಂಬಂಧಿಸಿದಂತೆ ಮುಂದಿನ ಪ್ರಮುಖ ವಿಷಯವೆಂದರೆ ನಿಮ್ಮ ಭಂಗಿ ಮತ್ತು ಚಲನೆಗೆ ಸಂಬಂಧಿಸಿದಂತೆ ನಿಂತಿರುವಾಗ ಕೆಲವು ಜನರು ಕಾಲುಗಳನ್ನು ಬದಲಾಯಿಸುತ್ತಿದ್ದರು ಕಾಲುಗಳನ್ನು ಬದಲಾಯಿಸುವುದು ಏನು ಆದ್ದರಿಂದ ಅವರು ಒಂದು ಕಾಲನ್ನು ಚಲಿಸುತ್ತಾರೆ ಮತ್ತು ನಂತರ ಅವರು ಇನ್ನೊಂದಕ್ಕೆ ಬರುತ್ತಾರೆ ಅದು ಕಾಲು ಬದಲಾಯಿಸುವುದು ನೀವು ಈ ಬದಿಯನ್ನು ಬದಲಾಯಿಸಿ ಮತ್ತು ಇನ್ನೊಂದು ಬದಿಯನ್ನು ಬದಲಾಯಿಸಿ ಮತ್ತು ನಂತರ ಯಾವುದೇ ತೀವ್ರವಾದ ಚಲನೆಯನ್ನು ಮಾಡಬೇಡಿ ಈ ಭಾಗವನ್ನು ವೇಗವಾಗಿ ಚಲಿಸಿ ನಂತರ ಈ ಭಾಗಕ್ಕೆ ವೇಗವಾಗಿ ಬರಬೇಡಿ ಮತ್ತು ನಂತರ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಬೇಡಿ ಕೆಲವು ಜನರು ಹಿಂತಿರುಗುತ್ತಾರೆ ಮತ್ತು ನಂತರ ಅವರು ಮುಂದೆ ಬರುತ್ತಾರೆ ಆದ್ದರಿಂದ ಹಿಂತಿರುಗಿ ಮುಂದೆ ಬನ್ನಿ ವಾಸ್ತವವಾಗಿ ಕೆಲವು ಜನರು ನೃತ್ಯ ಮಾಡುತ್ತಿರುವಂತೆ ಕಾಣುತ್ತಾರೆ ಅವರು ಇಲ್ಲಿಗೆ ಅಲ್ಲಿಗೆ ಹೋಗುತ್ತಾರೆ ಅದು ಅವರು ತಮ್ಮ ಹೆದರಿಕೆಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿರುವ ರೀತಿಯಲ್ಲಿಯೇ ಆದರೆ ಪ್ರೇಕ್ಷಕರಿಗೆ ಇದು ತುಂಬಾ ತಮಾಷೆಯಾಗಿ ಕಾಣುತ್ತದೆ ಆದ್ದರಿಂದ ನೀವು ಅಗತ್ಯವಿಲ್ಲದ ಚಲನೆಗಳನ್ನು ಮಾಡುತ್ತಿದ್ದೀರಿ ಮತ್ತು ನೀವು ತುಂಬಾ ನರ್ವಸ್ ಆಗಿದ್ದೀರಿ ಎಂದು ಪ್ರದರ್ಶಿಸುತ್ತಿದ್ದೀರಿ ಈ ವಿಷಯಗಳನ್ನು ತಪ್ಪಿಸಿ ಕಾಲುಗಳನ್ನು ನೆಲದ ಮೇಲೆ ದೃಢವಾಗಿ ಇರಿಸಿ ತೆರೆದ ಭಂಗಿಯನ್ನು ಬಳಸಿ ಕೈ ತೆರೆದಿಟ್ಟುಕೊಳ್ಳಿ ಮತ್ತು ಒತ್ತು ನೀಡಲು ಕೈಗಳಿಂದ ಸನ್ನೆಗಳನ್ನು ಬಳಸಿ ನೀವು ಏನನ್ನಾದರೂ ಹೇಳಬೇಕಾದರೆ ಒತ್ತು ನೀಡಲು ಕೈಯನ್ನು ಬಳಸಬಹುದು ಧ್ವನಿಯಲ್ಲಿ ಮಾತನಾಡಿ ನೀವು ತಪ್ಪಾಗಿ ಉಚ್ಚರಿಸಿದ ಧ್ವನಿಯಲ್ಲಿ ಮಾತನಾಡಬೇಕಾಗಿಲ್ಲ ನಾನು ಆ ರೀತಿ ಮಾತನಾಡಿದರೆ ಜನರು ತುಂಬಾ ಪ್ರಭಾವಿತರಾಗುತ್ತಾರೆ ಎಂದು ನೀವು ಭಾವಿಸುತ್ತೀರಿ ನಿಮಗೆ ಸಾಮಾನ್ಯವಾದ ಸ್ವಾಭಾವಿಕ ಧ್ವನಿಯಲ್ಲಿ ಮಾತನಾಡಿದರೆ ಪ್ರೇಕ್ಷಕರು ಅದನ್ನು ತುಂಬಾ ಇಷ್ಟಪಡುತ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಮತ್ತು ನೀವು ಸ್ವಲ್ಪ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡ ನಂತರ ಪ್ರೇಕ್ಷಕರನ್ನು ಎದುರಿಸಲು ಮತ್ತು ಪ್ರೇಕ್ಷಕರಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಲು ಪ್ರಯತ್ನಿಸಿ ನೀವು ಟಿಪ್ಪಣಿಗಳನ್ನು ಬಳಸುತ್ತಿದ್ದರೆ ಮತ್ತು ನೀವು ಟಿಪ್ಪಣಿಗಳನ್ನು ನೋಡಬೇಕಾದರೆ ಟಿಪ್ಪಣಿಗಳನ್ನು ಸಾಂದರ್ಭಿಕವಾಗಿ ಮಾತ್ರ ನೋಡಿ ನೀವು ಎಲ್ಲಾ ಸಮಯದಲ್ಲೂ ಟಿಪ್ಪಣಿಗಳನ್ನು ನೋಡುವುದಿಲ್ಲ ಮತ್ತು ಅದನ್ನು ಓದುವುದಿಲ್ಲ ಎಂದರ್ಥವೇನು ಆದ್ದರಿಂದ ನೀವು ಪ್ರೇಕ್ಷಕರು ಮತ್ತು ನಿಮ್ಮ ನಡುವಿನ ಕಣ್ಣಿನ ಸಂಪರ್ಕವನ್ನು ಕಡಿತಗೊಳಿಸುತ್ತೀರಿ ಅದು ಹಾನಿಕಾರಕವಾಗಿದೆ ಅವರು ನಿಮ್ಮ ಮಾತಿನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಟಿಪ್ಪಣಿಗಳನ್ನು ನೋಡಿ ಆದರೆ ನಿಮ್ಮ ಟಿಪ್ಪಣಿಗಳಲ್ಲಿ ಏನಿದೆ ಎಂಬುದರ ಬಗ್ಗೆ ನೀವು ಬಹಳ ಸಮಗ್ರವಾಗಿರಬೇಕು ಅಲ್ಲಿಯೇ ನಿಮ್ಮ ಸಿದ್ಧತೆ ಬರುತ್ತದೆ ಮತ್ತು ನೀವು ಟಿಪ್ಪಣಿಗಳಲ್ಲಿ ಏನನ್ನು ಹೊಂದಿದ್ದೀರೋ ಅದನ್ನು ನೀವು ಸಂಪೂರ್ಣವಾಗಿ ಸಿದ್ಧಪಡಿಸಿದಾಗ ಅದು ಕೇವಲ ಒಂದು ರೀತಿಯ ಜ್ಞಾಪನೆಯಾಗಿದೆ ಅದು ಕೇವಲ ನೆನಪಿನ ಸ್ಮರಣೆಯಾಗಿದೆ ನೀವು ಕೆಲವು ಪ್ರಮುಖ ನುಡಿಗಟ್ಟುಗಳನ್ನು ಬರೆದಿದ್ದೀರಿ ನೀವು ಯಾವುದೇ ಬಿಂದುವನ್ನು ತಪ್ಪಿಸಿಕೊಂಡಿದ್ದೀರಾ ಎಂದು ಪರಿಶೀಲಿಸಲು ನೀವು ಸಾಂದರ್ಭಿಕವಾಗಿ ಅವುಗಳನ್ನು ನೋಡುತ್ತೀರಿ ಆದರೆ ನೀವು ಎಲ್ಲವನ್ನೂ ನೋಡುವುದಿಲ್ಲ ಮತ್ತು ಅದನ್ನು ಪ್ರೇಕ್ಷಕರಿಗೆ ಓದುತ್ತೀರಿ ಏಕೆಂದರೆ ನೀವು ಕಣ್ಣಿನ ಸಂಪರ್ಕವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ನಗುತ್ತೀರಿ ಮತ್ತು ನಂತರ ನಾನು ಹೇಳಿದಂತೆ ವಿಕಿರಣದ ನಗು ಬಹಳ ಮುಖ್ಯವಾಗಿದೆ ನೀವು ಪವರ್ ಪಾಯಿಂಟ್ ಅನ್ನು ಬಳಸುತ್ತಿದ್ದರೆ ಮೌಸ್ ಅನ್ನು ಇಟ್ಟುಕೊಂಡಿರುವಂತಹ ಮತ್ತೊಂದು ಪ್ರವೃತ್ತಿ ಇದೆ ಚಲಿಸುವಾಗ ನೀವು ಮೌಸ್ ಅನ್ನು ಎಚ್ಚರಿಕೆಯಿಂದ ನೋಡಬಹುದು ಮತ್ತು ನಂತರ ನೀವು ಅದನ್ನು ಒತ್ತಬಹುದು ಅಥವಾ ನೀವು ಮೌಸ್ ಅನ್ನು ನೋಡದೆ ಅದನ್ನು ನಿಭಾಯಿಸುತ್ತೀರಿ ಎಂದು ಅಭ್ಯಾಸ ಮಾಡಬಹುದು ಅದರಲ್ಲಿ ಪರಿಣತರಾಗಿರಿ ಅಥವಾ ಮೌಸ್ ಅನ್ನು ಕ್ಲಿಕ್ ಮಾಡಲು ಬೇರೊಬ್ಬರನ್ನು ಕರೆದೊಯ್ಯಿರಿ ಅದನ್ನು ಬಳಸಬೇಡಿ ಅಥವಾ ರಿಮೋಟ್ ಅನ್ನು ಬಳಸಿ ಇತ್ತೀಚಿನ ದಿನಗಳಲ್ಲಿ ನೀವು ಪಿ ಪಿ ಟಿ ಯನ್ನು ಚಲಿಸಲು ರಿಮೋಟ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಆ ರಿಮೋಟ್ ಅನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಮತ್ತು ಬಳಸಿ ಈಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ವಿಶೇಷವಾಗಿ ಮಾಡಬಾರದ ವಿಷಯಗಳೊಂದಿಗೆ ಈಗ ಏನನ್ನೂ ಹಿಡಿದಿಟ್ಟುಕೊಳ್ಳಬೇಡಿ ಭಯದಲ್ಲಿ ಮೈಕ್ ಅನ್ನು ಹಿಡಿದಿಟ್ಟುಕೊಳ್ಳಬೇಡಿ ದೃಢವಾಗಿ ಕಡತವನ್ನು ಹಿಡಿದುಕೊಳ್ಳಬೇಡಿ ಇದರಿಂದಾಗಿ ನೀವು ಮತ್ತೆ ನರಳುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಆದ್ದರಿಂದ ಜನರು ಏನು ಮಾಡಬೇಕೆಂದು ನಿಜವಾಗಿಯೂ ಹೆದರುತ್ತಾರೆ ಅವರು ಕುರ್ಚಿಗೆ ಹಿಡಿದಿಡಲು ಪ್ರಯತ್ನಿಸುತ್ತಾರೆ ಅಲ್ಲಿ ಮತ್ತೆ ಬೆಂಚ್ ಇದೆ ಎಂದು ಭಾವಿಸಿ ಅವರು ಬೆಂಚ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ನಂತರ ನೀವು ಪವರ್ ಪಾಯಿಂಟ್ ಅನ್ನು ಬಳಸುವಾಗ ಅಥವಾ ಟಿಪ್ಪಣಿಗಳನ್ನು ಬಳಸುವಾಗ ಅದರಿಂದ ನೇರವಾಗಿ ಓದಬೇಡಿ ಅದನ್ನು ನೋಡಬೇಡಿ ಮತ್ತು ನೀವು ಸಮಗ್ರವಾಗಿರುವ ಪದದಿಂದ ಪದವನ್ನು ಓದಬೇಡಿ ಮತ್ತು ಅವು ಕೇವಲ ಒಂದು ರೀತಿಯ ರಿಫ್ರೆಶ್ ಪಾಯಿಂಟ್ಗಳಾಗಿರುತ್ತವೆ ನೀವು ಅದರಿಂದ ಓದಬೇಕಾಗಿಲ್ಲ ಮತ್ತು ಪರದೆಯನ್ನು ನೋಡುತ್ತಲೇ ಇರಬಾರದು ನೀವು ಎಲ್ಲಾ ಸಮಯದಲ್ಲೂ ಪರದೆಯನ್ನು ನೋಡುತ್ತಾ ಪಿ ಪಿ ಟಿ ನೀಡುತ್ತಿದ್ದರೆ ಅದು ಪ್ರೇಕ್ಷಕರು ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ನಿಮ್ಮನ್ನು ಪರೀಕ್ಷಿಸುವ ಒಬ್ಬ ಪ್ರಾಧ್ಯಾಪಕರಿದ್ದರೆ ಅಥವಾ ವೈವಾ ಮತ್ತು ಕೆಲವು ಪ್ರಾಜೆಕ್ಟ್ ಪ್ರಸ್ತುತಿಗಳಂತೆಯೇ ಪರೀಕ್ಷಕರಿದ್ದರೆ ನೀವು ಪ್ರಾಧ್ಯಾಪಕರನ್ನು ಮಾತ್ರ ನೋಡುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಪ್ರೇಕ್ಷಕರು ಸಂಪೂರ್ಣವಾಗಿ ಇಲ್ಲಿ ಕುಳಿತಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಮತ್ತು ಇತರ ಸಿಬ್ಬಂದಿಗಳು ಇತರ ಬೋಧಕವರ್ಗದವರು ಇದ್ದಾರೆ ಆದರೆ ನೀವು ಪರೀಕ್ಷಕರನ್ನು ಮಾತ್ರ ನೋಡುತ್ತೀರಿ ನೀವು ಅವರಿಗೆ ಮಾತ್ರ ಮನವರಿಕೆ ಮಾಡಬೇಕೆಂದು ಯೋಚಿಸುತ್ತೀರಿ ಅದು ಮತ್ತೆ ಹೆದರಿಕೆಯ ಮತ್ತೊಂದು ಅಂಶವಾಗಿದೆ ವಾಸ್ತವವಾಗಿ ಪರೀಕ್ಷಕರು ಕುಳಿತಿದ್ದಾರೆ ಎಂಬುದನ್ನು ನೀವು ನಿಜವಾಗಿಯೂ ಮರೆಯಬೇಕು ನೀವು ಅವರನ್ನು ತುಂಬಾ ನೋಡುತ್ತಿರುವ ಪ್ರೇಕ್ಷಕರಲ್ಲಿ ಒಬ್ಬರಂತೆ ನೋಡುತ್ತಿರುವಂತೆ ನೀವು ಅವರನ್ನು ನೋಡಬೇಕು ಮತ್ತು ಪರೀಕ್ಷಕನ ಮೇಲೆ ಮಾತ್ರ ನೋಡಿದರೆ ಅವರು ಮುಜುಗರಕ್ಕೊಳಗಾಗುತ್ತಾರೆ ಕೆಲವು ಜನರಿಗೆ ನೀವು ಅವರನ್ನು ನೋಡುವುದು ಇಷ್ಟವಾಗುವುದಿಲ್ಲ ಏಕೆಂದರೆ ನೀವು ನರ್ವಸ್ ಆಗಿದ್ದೀರಿ ಎಂದು ಅವರಿಗೆ ತಿಳಿದಿದೆ ಅಥವಾ ಮೆಚ್ಚಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಅವರಿಗೆ ತಿಳಿದಿದೆ ಆದ್ದರಿಂದ ಅದನ್ನು ತಪ್ಪಿಸಲು ಪ್ರಯತ್ನಿಸಿ ಧ್ವನಿಯ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಅಂಶಗಳನ್ನು ನೋಡೋಣ ಧ್ವನಿಯ ಗುಣಮಟ್ಟವು ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವಂತಿರಬೇಕು ವಾಸ್ತವವಾಗಿ ತಜ್ಞ ಭಾಷಣಕಾರರು ವೃತ್ತಿಪರರು ಅವರು ಮಾಡುವ ಮೊದಲ ಕೆಲಸವೆಂದರೆ ಅವರು ಮೈಕ್ ಇದ್ದರೆ ಅದನ್ನು ಪರಿಶೀಲಿಸುತ್ತಾರೆ ಮೈಕ್ ಇಲ್ಲದಿದ್ದರೆ ಅವರು ಕೊನೆಯ ಸಾಲಿನಲ್ಲಿರುವ ಪ್ರೇಕ್ಷಕರನ್ನು ಕೇಳುತ್ತಾರೆ ಅವರು ಅವುಗಳನ್ನು ಕೇಳಲು ಸಾಧ್ಯವೇ ಎಂದು ಆದ್ದರಿಂದ ಅವರು ಕೇಳುತ್ತಾರೆ ನಾನು ನಿಮಗೆ ಕೇಳಬಹುದೇ ಎಂದು ನೀವು ಕೇಳಬಹುದೇ ಯಾರಾದರೂ ಹೌದು ಎಂದು ಹೇಳಿದರೆ ನೀವು ಕೇಳಬಹುದು ಅವರು ಕೇಳಲು ಸಾಧ್ಯವಿಲ್ಲ ಎಂದು ಹೇಳಿದರೆ ಅವರು ಮೈಕ್ನಲ್ಲಿ ಪರಿಮಾಣವನ್ನು ಹೆಚ್ಚಿಸುತ್ತಾರೆ ಅಥವಾ ಅವರು ಜೋರಾಗಿ ಮಾತನಾಡಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಜೋರಾಗಿ ಮಾತನಾಡಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ ಅಂದರೆ ಪ್ರತಿಯೊಂದು ಪದವೂ ತಪ್ಪಿಸಿಕೊಳ್ಳಬೇಡಿ ಅವಸರದಲ್ಲಿ ಮಾತನಾಡಬೇಡಿ ನಿಧಾನವಾಗಿ ಮಾತನಾಡಿ ಆದರೆ ಆತ್ಮವಿಶ್ವಾಸದಿಂದ ಮಾತನಾಡಿ ಕೆಲವರು ನಿಧಾನವಾಗಿ ಮಾತನಾಡಲು ಹೆದರುತ್ತಾರೆ ಏಕೆಂದರೆ ಅದು ಅವರ ಆತಂಕವನ್ನು ಬಹಿರಂಗಪಡಿಸುತ್ತದೆ ಎಂದು ಅವರು ಭಾವಿಸುತ್ತಾರೆ ನಿಧಾನಗೊಳಿಸುವ ಅಥವಾ ಜೋರಾಗಿ ಮಾತನಾಡುವ ಮೂಲಕ ಪ್ರಮುಖ ಅಂಶಗಳನ್ನು ಒತ್ತಿಹೇಳುವುದು ಮುಖ್ಯವಾಗಿದೆ ನೀವು ನಿಧಾನಗೊಳಿಸಿದಾಗ ಜನರು ನೀವು ಹೇಳುವುದನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಮತ್ತೆ ನಿಮ್ಮ ಧ್ವನಿಯನ್ನು ಎತ್ತಿದಾಗ ನೀವು ಏನನ್ನಾದರೂ ಮುಖ್ಯವಾಗಿ ಹೇಳುತ್ತಿದ್ದೀರಿ ಎಂದು ಜನರಿಗೆ ತಿಳಿಯುತ್ತದೆ ಮತ್ತು ನೀವು ಮಾಡಿದ ಸಾಮಾನ್ಯ ಯೋಜನೆಗೆ ಐದು ಜನರು ಒಂದು ಪ್ರಸ್ತುತಿಯನ್ನು ನೀಡುವಂತಹ ಗುಂಪು ಪ್ರಸ್ತುತಿಗಳನ್ನು ನೀಡುತ್ತಿದ್ದರೆ ಪ್ರತಿಯೊಬ್ಬರೂ ಐದು ನಿಮಿಷಗಳ ಕಾಲ ಮಾತನಾಡುತ್ತಾರೆ ಈಗ ನಿಮ್ಮ ಸರದಿ ಮುಗಿದ ನಂತರ ನಾವು ಈಗ ಹೇಳಬಹುದು ನನ್ನ ಸ್ನೇಹಿತ ಬಂದು ಈ ಭಾಗದ ಬಗ್ಗೆ ಮಾತನಾಡುತ್ತಾನೆ ಅಥವಾ ನಾನು ಇಲ್ಲಿಯವರೆಗೆ ಈ ಯೋಜನೆಯ ಈ ಅಂಶದ ಬಗ್ಗೆ ಮಾತನಾಡಿದ್ದೇನೆ ಎಂದು ನೀವು ಹೇಳಬಹುದು ಆದರೆ ಈ ಯೋಜನೆಯು ಇತರ ನಾಲ್ಕು ಅಂಶಗಳನ್ನು ಹೊಂದಿದೆ ಮುಂದಿನದು ನನ್ನ ಸ್ನೇಹಿತ ಮತ್ತು ಇತರರು ಬಂದು ನಿಮ್ಮೊಂದಿಗೆ ಚರ್ಚಿಸುತ್ತಾರೆ ವಿಶೇಷವಾಗಿ ತಂಡದ ಪ್ರಸ್ತುತಿಯಲ್ಲಿ ಮುಂದಿನ ಭಾಷಣಕಾರರಿಗೆ ಪರಿವರ್ತನೆಯನ್ನು ನೀಡಿ ಇದರಿಂದಾಗಿ ಪ್ರೇಕ್ಷಕರು ಅದನ್ನು ಸುಗಮವಾಗಿ ಅನುಸರಿಸುತ್ತಾರೆ ನೀವು ಅತಿ ವೇಗದ ರೈಲಿನಲ್ಲಿ ಕುಳಿತಿರುವಂತೆ ನಿಮ್ಮ ಮಾತಿನ ಮೂಲಕ ಧ್ವನಿಯ ಗುಣಮಟ್ಟವನ್ನು ಹೆಚ್ಚಿಸುವ ವಿಷಯದಲ್ಲಿ ನೀವು ಏನು ಮಾಡಬಾರದು ಕೆಲವರು ಸಾಧ್ಯವಾದಷ್ಟು ಬೇಗ ಭಾಷಣವನ್ನು ಮುಗಿಸಲು ಬಯಸುತ್ತಾರೆ ಇದರಿಂದಾಗಿ ಅವರ ಆತಂಕವು ಕೊನೆಗೊಳ್ಳುತ್ತದೆ ಇಲ್ಲ ಆದರೆ ನೀವು ಹೆಚ್ಚು ತಪ್ಪುಗಳನ್ನು ಮಾಡುತ್ತೀರಿ ಆದರೆ ನೀವು ನಿಧಾನವಾಗಿ ಮತ್ತು ನೀವು ಶಾಂತವಾಗಿ ಮತ್ತು ಒಗ್ಗಟ್ಟಾಗಿ ಉಳಿಯಲು ಸಾಧ್ಯವಾಗುತ್ತದೆ ನೀವು ನಿಮ್ಮ ಭಾಷಣದ ಮೂಲಕ ಕಡಿಮೆ ತಪ್ಪುಗಳೊಂದಿಗೆ ಅದನ್ನು ತ್ವರಿತವಾಗಿ ಮಾಡುತ್ತೀರಿ ಎಂದು ಯೋಚಿಸಬೇಡಿ ಆದರೆ ಅದು ಬೇರೆ ಮಾರ್ಗವಾಗಿರಬಹುದು ಕೆಲವು ಜನರು ಟಿಪ್ಪಣಿಗಳು ಮತ್ತು ಪರದೆಯಿಂದ ನೇರವಾಗಿ ಓದಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಅದನ್ನು ಎಂದಿಗೂ ಮಾಡಬಾರದು ಎಂದಿಗೂ ತುಂಬಾ ವೇಗವಾಗಿ ಮಾತನಾಡಬೇಡಿ ಮತ್ತು ಉದ್ದೇಶಪೂರ್ವಕವಾಗಿ ತುಂಬಾ ನಿಧಾನವಾಗಿ ಮಾತನಾಡಬೇಡಿ ಕೆಲವರು 10 ನಿಮಿಷಗಳ ಮಾತಿಗೆ ಸಹ ಸಿದ್ಧರಾಗಿಲ್ಲ ಆದ್ದರಿಂದ ನೀವು ಪೂರ್ಣ 10 ನಿಮಿಷ ಮಾತನಾಡಬೇಕು ಇಲ್ಲದಿದ್ದರೆ ಅಂಕಗಳು ಕಡಿತವಾಗುತ್ತವೆ ಎಂದು ಹೇಳಲಾಗಿದೆ ಆದ್ದರಿಂದ ಕೇವಲ 2 ನಿಮಿಷಗಳ ಕಲ್ಪನೆಯು 10 ನಿಮಿಷಗಳವರೆಗೆ ಎಳೆಯಲ್ಪಡುತ್ತದೆ ಮತ್ತು ಅವರು ಉದ್ದೇಶಪೂರ್ವಕವಾಗಿ ನಿಧಾನವಾಗಿ ಮಾತನಾಡುತ್ತಾರೆ ಮತ್ತು ಗೊಣಗುವುದು ಎಂದರೆ ನೀವು ಮಾತ್ರ ಕೇಳಬಹುದಾದ ಏನನ್ನಾದರೂ ಹೇಳುವುದಾಗಿದೆ ಆದ್ದರಿಂದ ನಿಮ್ಮ ತುಟಿಗಳು ಪಿಸುಗುಟ್ಟುತ್ತಿವೆ ಆದರೆ ಯಾರೂ ಕೇಳಲು ಸಾಧ್ಯವಿಲ್ಲ ಮತ್ತು ಸಮಯ ಮಿತಿಯನ್ನು ಎಂದಿಗೂ ಮೀರಬಾರದು ನೀವು ನಿಮ್ಮ ಉಪನ್ಯಾಸವನ್ನು ಸಮಯಕ್ಕಿಂತ ಮೊದಲು ಮುಗಿಸಿದರೆ ಯಾರೂ ನಿಮ್ಮನ್ನು ದೂಷಿಸುವುದಿಲ್ಲ ನೀವು ನೀಡಿದ ಸಮಯಕ್ಕಿಂತ ಮೊದಲು ಸಾರ್ವಜನಿಕ ಭಾಷಣವನ್ನು ಮುಗಿಸಿದರೆ ಆದರೆ ನೀವು ಸಮಯ ಮಿತಿಯನ್ನು ಮೀರಿದರೆ ಜನರು ಅಸಮಾಧಾನಗೊಳ್ಳುತ್ತಾರೆ ಹೆಚ್ಚಿನ ಶಿಕ್ಷಕರು ಮಾಡಲು ಪ್ರಯತ್ನಿಸುವಂತೆ ಹೇಳುವ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಅವರು ಇನ್ನೂ ಕೇವಲ 1 ನಿಮಿಷ ನಾನು ಇದನ್ನು ಮುಗಿಸಲಿದ್ದೇನೆ ಎಂದು ಹೇಳುತ್ತಾರೆ 10 ನಿಮಿಷಗಳು ಮುಗಿದಿವೆ ಮತ್ತು ಅವರು ಇನ್ನೂ ಅರ್ಧ ನಿಮಿಷ ಎಂದು ಹೇಳುತ್ತಾರೆ ಇನ್ನೂ 15 ನಿಮಿಷಗಳು ಹೋಗುತ್ತವೆ ಆದ್ದರಿಂದ ಆ 1 ನಿಮಿಷವು ಕೆಲವೊಮ್ಮೆ 1 ಗಂಟೆಯವರೆಗೆ ವಿಸ್ತರಿಸಬಹುದು ಮತ್ತು ನೀವು ಪ್ರೇಕ್ಷಕರನ್ನು ಸಾಯಿಸುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ಗಡಿಯಾರವನ್ನು ನೋಡಲು ಪ್ರಾರಂಭಿಸುತ್ತಾರೆ ಅವರು ಸಾಕಷ್ಟು ಪ್ರಕ್ಷುಬ್ಧ ದೇಹದ ಚಲನೆಯನ್ನು ಮಾಡುತ್ತಾರೆ ಮತ್ತು ಕೆಲವು ಜನರು ಸಾಧ್ಯವಾದರೆ ಅವರು ಹೊರಗೆ ಹೋಗುತ್ತಾರೆ ಅವರು ಹೊರಗೆ ಹೋಗಲು ಹಿಂಜರಿಯುವುದಿಲ್ಲ ಆದ್ದರಿಂದ ನೀವು ಕೆಲವು ಸಮಯ ಮಿತಿಯನ್ನು ಹೇಳಿದಾಗ ಸಮಯ ಮಿತಿಗೆ ಅಂಟಿಕೊಳ್ಳಿ ಮತ್ತು ಸಮಯ ಮಿತಿಯನ್ನು ಮೀರಬೇಡಿ ಈಗ ಕೊನೆಯ ಕೆಲವು ಅಂಶಗಳಲ್ಲಿ ನೀವು ಮಾಡಬಾರದ ಪ್ರಮುಖ ವಿಷಯವೆಂದರೆ ಪ್ರೇಕ್ಷಕರ ಕಡೆಗೆ ಎಂದಿಗೂ ಹಿಂತಿರುಗುವುದು ಆದ್ದರಿಂದ ಫಲಕದಲ್ಲಿ ಏನನ್ನಾದರೂ ತೋರಿಸುವ ಏನನ್ನಾದರೂ ಬರೆಯುವುದಕ್ಕೂ ಸಹ ನೀವು ನಿಮ್ಮ ಮುಖದ ಆ 1 ಭಾಗವನ್ನು ಸಹ ಕನಿಷ್ಠ 1 ಕಣ್ಣು ಸಂಪರ್ಕವನ್ನು ಸಂಪೂರ್ಣವಾಗಿರಬೇಕು ಹಿಂಭಾಗಕ್ಕೆ ತಿರುಗಿ ನೀವು ತುಂಬಾ ದುರ್ಬಲರಾಗಿದ್ದೀರಿ ಮತ್ತು ನಂತರ ನೀವು ಸಿದ್ಧರಾಗಿಲ್ಲ ಎಂಬಂತೆ ತೋರಿಸಬೇಡಿ ಅದು ಮತ್ತೆ ತುಂಬಾ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ಕೈಗಳನ್ನು ಪಾಕೆಟ್ಗಳಲ್ಲಿ ಇಡಬೇಡಿ ಅದು ಮತ್ತೆ ತುಂಬಾ ಕೆಟ್ಟ ರಕ್ಷಣಾತ್ಮಕ ಗೆಸ್ಚರ್ ಆಗುತ್ತದೆ ವಾಸ್ತವವಾಗಿ ಸಾರ್ವಜನಿಕವಾಗಿ ಮಾತನಾಡುವ ಮೌಖಿಕ ಪ್ರಸ್ತುತಿಯ ವಿಷಯದಲ್ಲಿ ಜನರು ಕೇಳುವ ಒಂದು ನಿರ್ಣಾಯಕ ಪ್ರಶ್ನೆಯೆಂದರೆ ನಾನು ಮೊದಲೇ ಹೇಳಿದಂತೆ ನನ್ನ ಕೈಗಳಿಂದ ಏನು ಮಾಡಬೇಕು ಎಂದರೆ ನೀವು ಆತಂಕಗೊಂಡಿದ್ದರೆ ಅದನ್ನು ನಿಮ್ಮ ಜೇಬಿನಲ್ಲಿ ಇಡಬೇಡಿ ನೀವು ಸ್ವಲ್ಪಮಟ್ಟಿಗೆ ಅಂಗೈಗಳನ್ನು ವಿಶ್ರಾಂತಿ ಮಾಡಬಹುದು ಆದರೆ ಅದನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳಬೇಡಿ ನೀವು ಅದನ್ನು ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಮಾಡಬಹುದು ಆದರೆ ಒಮ್ಮೆ ನೀವು ವಿಶ್ರಾಂತಿ ಪಡೆದ ನಂತರ ಈಗ ನಾನು ಚೆನ್ನಾಗಿರುತ್ತೇನೆ ಎಂದು ನೀವು ಭಾವಿಸಿದರೆ ನೀವು ಆತ್ಮವಿಶ್ವಾಸ ಹೊಂದಿದ್ದೀರಿ ಎಂದು ತೋರಿಸಲು ಅಂಗೈಗಳನ್ನು ತೆರೆಯಿರಿ ಮತ್ತು ನಂತರ ನೀವು ಮರೆಮಾಡಲು ಏನೂ ಇಲ್ಲ ನೀವು ತುಂಬಾ ಸತ್ಯವಾದ ಮತ್ತು ಪ್ರಾಮಾಣಿಕವಾದ ಭಾಷಣವನ್ನು ನೀಡುತ್ತಿದ್ದೀರಿ ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಿ ನೀವು ಯಾರಿಗಾದರೂ ಹೆದರುವುದಿಲ್ಲ ಅವುಗಳನ್ನು ಜೇಬುಗಳಲ್ಲಿ ಹಾಕಿ ಅವುಗಳನ್ನು ಬೆನ್ನಿನ ಮೇಲೆ ಇಟ್ಟುಕೊಳ್ಳುವುದನ್ನು ಅಥವಾ ಕೈಗಳನ್ನು ದಾಟುವುದನ್ನು ತಪ್ಪಿಸಿ ಮತ್ತು ಎಲ್ಲಾ ಸಮಯದಲ್ಲೂ ಕೈಗಳನ್ನು ದಾಟಿ ಮಾತನಾಡುವುದನ್ನು ತಪ್ಪಿಸಿ ನೀವು ನಿಮ್ಮ ಅಮೌಖಿಕ ಸ್ಪರ್ಶವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೀರಿ ಈಗ ಸಂವಹನದ ಮೌಖಿಕ ಭಾಗವನ್ನು ಪರಸ್ಪರ ಸಂಬಂಧಿಸುವ ಯಾವುದಾದರೂ ಅತ್ಯುತ್ತಮ ಗೆಸ್ಚರ್ ಆಗಿದೆ ನೀವು ಏನೇ ಹೇಳಿದರೂ ನೀವು ಅದನ್ನು ಪರಸ್ಪರ ಸಂಬಂಧಿಸಲು ಸಾಧ್ಯವಾದರೆ ಅದು ಅತ್ಯುತ್ತಮ ಸೂಚಕವಾಗಿರುತ್ತದೆ ಜನರು ಅದನ್ನು ಮ್ಯೂಟ್ ಮಾಡಿದಾಗಲೂ ಅವರು ವೀಡಿಯೊದಲ್ಲಿ ನಿಮ್ಮ ವಿಷಯವನ್ನು ನೋಡುತ್ತಿದ್ದಾರೆಂದು ಹೇಳೋಣ ಮತ್ತು ಅವರು ಅದನ್ನು ಮ್ಯೂಟ್ ಮಾಡಿ ನೋಡಿದರೆ ನೀವು ಏನು ಹೇಳಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಹೆಚ್ಚು ಕಡಿಮೆ ಊಹಿಸಲು ಅವರಿಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅದನ್ನು ಬಳಸಲು ಸಾಧ್ಯವಾದರೆ ಅದು ಸಂವಹನದ ಅತ್ಯುತ್ತಮ ರೂಪವಾಗಿದೆ ಮತ್ತು ಕೊನೆಯಲ್ಲಿ ಅದನ್ನು ಬಳಸಲು ಉತ್ತಮ ಮಾರ್ಗವಾಗಿದೆ ನೀವು ನಿಮ್ಮ ಕೈಯನ್ನು ಮತ್ತು ವಿಶೇಷವಾಗಿ ಮೌಖಿಕ ಮತ್ತು ಅಮೌಖಿಕ ಎರಡನ್ನೂ ಒಳಗೊಂಡಂತೆ ಸಂವಹನದಲ್ಲಿ ದೇಹದ ಚಲನೆಯನ್ನು ಮಗುವು ತನ್ನ ಕೈಯನ್ನು ಚಲಿಸುವ ರೀತಿಯ ಬಳಸುವ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ ತಲೆಕೆಡಿಸಿಕೊಳ್ಳದ ಮಗುವಿನಂತೆ ಸ್ವಯಂಪ್ರೇರಿತವಾಗಿರಿ ಎಂದು ನಾನು ಹೇಳುತ್ತೇನೆ ಆದರೆ ಎಲ್ಲಾ ಸಮಯದಲ್ಲೂ ಅದು ನಿಮ್ಮೊಂದಿಗೆ ಸಂವಹನ ನಡೆಸಲು ಪ್ರಯತ್ನಿಸುತ್ತಿದೆ ಮತ್ತು ನೀವು ಮಗುವಿಗೆ ಹತ್ತಿರದಲ್ಲಿದ್ದರೆ ಅದು ಏನನ್ನಾದರೂ ಹೇಳುವ ಮೊದಲೇ ಅದು ನಿಮ್ಮನ್ನು ಇಷ್ಟಪಡುತ್ತದೆ ಎಂದು ನಿಮಗೆ ತಿಳಿದಿದೆ ಅದು ನಿಮ್ಮನ್ನು ಇಷ್ಟಪಡುವುದಿಲ್ಲ ಅದು ಬಯಸುವುದಿಲ್ಲ ಮತ್ತು ನಂತರ ಏನು ಎಸೆಯಬೇಕೆಂದು ಹಿಡಿಯುವುದು ಎಂದು ಅವನಿಗೆ ತಿಳಿದಿದೆ ಕೈಗಳು ಕಾಲಿನ ಚಲನೆಯನ್ನು ಸೂಚಿಸುತ್ತವೆ ಅವೆಲ್ಲವೂ ತುಂಬಾ ಸ್ವಾಭಾವಿಕವಾಗಿ ಬರುತ್ತವೆ ವಾಸ್ತವವಾಗಿ ನೀವು ಇದನ್ನು ಸಾರ್ವಜನಿಕ ಭಾಷಣದಲ್ಲಿರಲಿ ಅಥವಾ ಮೌಖಿಕ ಪ್ರಸ್ತುತಿಯಲ್ಲಿರಲಿ ಅಥವಾ ಗುಂಪು ಚರ್ಚೆಯಲ್ಲಿರಲಿ ಅಥವಾ ಸಂದರ್ಶನದಲ್ಲಿರಲಿ ನೀವು ಇದನ್ನು ಅತ್ಯಂತ ಸ್ವಾಭಾವಿಕವಾಗಿ ಮತ್ತು ಅತ್ಯಂತ ಸ್ವಾಭಾವಿಕ ರೀತಿಯಲ್ಲಿ ಬಳಸಲು ಸಾಧ್ಯವಾದರೆ ಸ್ವಾಭಾವಿಕವಾಗಿ ಆಯ್ಕೆ ಮಾಡಲ್ಪಡುವ ವ್ಯಕ್ತಿಯೇ ಆಗಿರುತ್ತಾನೆ ಸಾರ್ವಜನಿಕರ ಮುಂದೆ ಸಂದರ್ಶನ ಫಲಕದ ಮುಂದೆ ಆತಂಕವನ್ನು ನಿಭಾಯಿಸಲು ಸಾಧ್ಯವಾಗದ ಭಯಭೀತರಾದ ಜನರನ್ನು ಅವರು ಬಯಸುವುದಿಲ್ಲ ಮತ್ತು ನೀವು ಸ್ವಯಂಪ್ರೇರಿತವಾದಾಗ ನೀವು ನೀಡುತ್ತಿರುವ ಭಾಷಣವನ್ನು ಸಹ ನೀವು ಆನಂದಿಸುತ್ತೀರಿ ಈಗ ಪ್ರಸಿದ್ಧ ಕವಿ ಮಾಯಾ ಏಂಜೆಲೋ ಅವರ ಅಂತಿಮ ಚಿಂತನೆಯಾಗಿ ಅವರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಿ ನೀವು ಹೇಳಿದ್ದನ್ನು ಜನರು ಮರೆತುಬಿಡುತ್ತಾರೆ ಎಂದು ನಾನು ಕಲಿತಿದ್ದೇನೆ ಇದರರ್ಥ ನಿಮ್ಮ ಮಾತಿನ ಮೌಖಿಕ ಭಾಗವು ಸಂಪೂರ್ಣವಾಗಿ ಮರೆತುಹೋಗಿರಬಹುದು ನೀವು ಏನು ಮಾಡಿದ್ದೀರಿ ಎಂಬುದನ್ನು ಜನರು ಮರೆತುಬಿಡುತ್ತಾರೆ ಆದ್ದರಿಂದ ಅಮೌಖಿಕ ಭಾಗವೂ ಸಹ ಕೈ ಸನ್ನೆ ಮತ್ತು ಅದೆಲ್ಲವನ್ನೂ ಸಹ ನೀವು ಹೇಗೆ ಸಂವಹನ ಮಾಡಲು ಪ್ರಯತ್ನಿಸುತ್ತೀರಿ ಎಂಬುದನ್ನು ಮರೆತುಬಿಡಬಹುದು ಜನರು ಸಹ ಮರೆತುಬಿಡಬಹುದು ಆದರೆ ಇದಕ್ಕೆ ಮತ್ತೊಂದು ಅಂಶವಿದೆ ಆದರೆ ನೀವು ಅವರನ್ನು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಜನರು ಎಂದಿಗೂ ಮರೆಯುವುದಿಲ್ಲ ಮಾತಿನ ಕೊನೆಯಲ್ಲಿ ಅದು ತುಂಬಾ ಶಕ್ತಿಯುತವಾದ ಮಾತಾಗಿದ್ದರೆ ನೀವು ಅವರನ್ನು ಭಾವನಾತ್ಮಕವಾಗಿ ಪ್ರಚೋದಿಸಿದ್ದೀರಾ ನೀವು ನಿಮ್ಮ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದೀರಾ ಮತ್ತು ಅವರನ್ನು ಭಾವೋದ್ರಿಕ್ತರನ್ನಾಗಿ ಮಾಡಿದ್ದೀರಾ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಭಾವಿಸುತ್ತೀರೋ ಅದು ನಿಮ್ಮ ನಾಲಿಗೆಯ ಮೂಲಕ ಹಾದುಹೋಗುತ್ತದೆ ಮತ್ತು ನಂತರ ಅವರನ್ನು ತಲುಪುತ್ತದೆ ಮತ್ತು ಅವರ ಹೃದಯವನ್ನೂ ಸ್ಪರ್ಶಿಸುತ್ತದೆ ನೀವು ಅದನ್ನು ಖಚಿತಪಡಿಸಲು ಸಾಧ್ಯವಾದರೆ ಮತ್ತು ಒಟ್ಟಾರೆಯಾಗಿ ಅವರು ಒಳ್ಳೆಯ ಭಾವನೆ ಹೊಂದಿದ್ದರೆ ನಾನು ಈ ವ್ಯಕ್ತಿಯ ಮಾತನ್ನು ಕೇಳುತ್ತೇನೆ ಆದರೆ ನನಗೆ ತುಂಬಾ ಸಂತೋಷವಾಗಿದೆ ನಾನು ಈ ವ್ಯಕ್ತಿಯ ಮಾತನ್ನು ಕೇಳುತ್ತಿದ್ದೇನೆ ಎಂದು ನನಗೆ ಸಂತೋಷವಾಗಿದೆ ಆದ್ದರಿಂದ ಅದು ಭಾವನಾತ್ಮಕ ಆಧ್ಯಾತ್ಮಿಕ ಅಂಶವಾಗಿದೆ ಅದು ಅಂತಿಮವಾಗಿ ನಿಮ್ಮನ್ನು ಇತರ ಯಾವುದೇ ಭಾಷಣಕಾರರಿಂದ ಪ್ರತ್ಯೇಕಿಸುತ್ತದೆ ಆ ಸಂದರ್ಶನವನ್ನು ನೀಡಲು ಹೊರಟಿರುವ ಯಾವುದೇ ಇತರ ವ್ಯಕ್ತಿಗಳು ಆ ಭಾವನೆಯನ್ನು ನೀಡುವ ಉತ್ತಮ ಅಂಶವಾಗಿದೆ ಅದರ ಕೊನೆಯಲ್ಲಿ ನಾನು ಚೆನ್ನಾಗಿದ್ದೇನೆ ಎಂದು ಅವರು ಭಾವಿಸುತ್ತಾರೆ ಇದನ್ನು ಕೇಳಿದ ನಂತರ ನನ್ನ ಹೃದಯ ತುಂಬಿರುತ್ತದೆ ಏಕೆಂದರೆ ಜನರು ಇತರ ಎಲ್ಲ ವಿಷಯಗಳನ್ನು ಮರೆತುಬಿಡುತ್ತಾರೆ ಆದರೆ ನೀವು ಅವರನ್ನು ಹೇಗೆ ಭಾವಿಸಿದ್ದೀರಿ ಎಂಬುದನ್ನು ಅವರು ನೆನಪಿಸಿಕೊಳ್ಳುತ್ತಾರೆ ಅದರ ಬಗ್ಗೆ ಯೋಚಿಸಿ ನಂತರ ನನಗೆ ವಿದಾಯ ಹೇಳಲು ಅವಕಾಶ ಮಾಡಿಕೊಡಿ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ದೃಶ್ಯಗಳನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಪ್ರಸ್ತುತಿಯ ಕುರಿತು ಮತ್ತೊಂದು ಮಾಡ್ಯೂಲ್ನೊಂದಿಗೆ ನಾನು ನಿಮ್ಮ ಬಳಿಗೆ ಹಿಂತಿರುಗುತ್ತೇನೆ ಮತ್ತೊಮ್ಮೆ ಧನ್ಯವಾದಗಳು